ಹಿಂದಿನ ಉಪನ್ಯಾಸದಲ್ಲಿ ಚರ್ಚಿಸಲಾದ ಐಐಓಟಿ ಗಾಗಿ ಕ್ಲೌಡ್ ಕಂಪ್ಯೂಟಿಂಗ್ ಎಂಬ ವಿಷಯವನ್ನು ನಾವು ಈ ಉಪನ್ಯಾಸದಲ್ಲಿ ಮುಂದುವರಿಸುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಐಐಓಟಿ ಸನ್ನಿವೇಶದಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್ ನ ವಿವಿಧ ಉದಾಹರಣೆಗಳನ್ನು ನೋಡಿದೆವು ಮತ್ತು ಇಂಡಸ್ಟ್ರಿಯಲ್ ಆಟೋಮೇಷನ್ ಐಐಓಟಿ ಯಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಏನು ಮತ್ತು ಅದರ ಉಪಯೋಗಗಳ ಬಗ್ಗೆ ಮಾತನಾಡಿದೆವು ಈ ಉಪನ್ಯಾಸದಲ್ಲಿ ನಾವು ಐಐಓಟಿ ನಲ್ಲಿ ಕ್ಲೌಡ್ ಮತ್ತು ಕ್ಲೌಡ್ ಆಧಾರಿತ ಅನಲಿಟಿಕ್ಸ್ ಗಳ ಇತರೆ ಕೆಲವು ಉದಾಹರಣೆಗಳನ್ನು ನೋಡೋಣ ಹಿಂದಿನ ಉಪನ್ಯಾಸದಲ್ಲಿ ನಾವು ಜನರಲ್ ಎಲೆಕ್ಟ್ರಿಕ್ ಸೀಮನ್ಶ್ ಮತ್ತು ಹನಿವೆಲ್ ಕಂಪನಿ ಗಳ ಬಗ್ಗೆ ಮಾತನಾಡಿದೆವು ವಿವಿಧ ಇಂಡಸ್ಟ್ರಿಯಲ್ ಸರ್ವಿಸ್ ಪ್ರೊವೈಡರ್ಸ್ ಗಳಾದ ಪ್ರೆಡಿಕ್ಸ್ ಮೈಂಡ್ ಸ್ಪಿಯರ್ ಮತ್ತು ಹನಿವೆಲ್ ಗಳ ಪರಿಹಾರಗಳ ಬಗ್ಗೆಯೂ ಸಹ ಮಾತನಾಡಿದೆವು ಹಾಗೆಯೇ ಇಂಡಸ್ಟ್ರಿಯಲ್ ಐಓಟಿ ಗಳಿಗೆ ಪರಿಹಾರ ನೀಡಲು ಕ್ಲೌಡ್ ಬೇಸ್ಡ್ ಪ್ಲಾಟ್ಫಾರ್ಮ್ಸ್ ಗಳಿರುವ ಇನ್ನೂ ಹಲವಾರು ಬೇರೆ ಕಂಪನಿಗಳು ಬಂದಿವೆ ಹಾಗೆಯೇ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಫರ್ಮ್ಸ್ ಗಳು ಐಓಟಿ ಪರಿಹಾರಗಳ ಜೊತೆಗೆ ಕ್ಲೌಡ್ ಬೇಸ್ಡ್ ಐಓಟಿ ಸೊಲ್ಯೂಷನ್ಸ್ ಮತ್ತು ಅನಲಿಟಿಕ್ಸ್ ಜೊತೆ ಇಂಟಿಗ್ರೇಟ್ ಆಗಿ ಬಂದಿವೆ ಸಿ೩ ಐಓಟಿ ಅಪ್ಟೇಕ್ ಮತ್ತು ಮೆಶಿಫಿ ಗಳು ಕೆಲವು ಉದಾಹರಣೆಗಳು ಕೆಲವು ಇಂಡಿಪೆಂಡೆಂಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಫರ್ಮ್ ಗಳು ಐಓಟಿ ಗಾಗಿ ಕ್ಲೌಡ್ ಬೇಸ್ಡ್ ಅನಲಿಟಿಕ್ಸ್ ಗಳನ್ನು ಬಳಸಿಕೊಂಡಿರುವ ಉದಾಹರಣೆಗಳಿವೆ ಈಗ ನಾವು ಇವುಗಳ ವೈಶಿಷ್ಟ್ಯಗಳ ಬಗ್ಗೆ ನೋಟವನ್ನು ಹರಿಸೋಣ ಆದ್ದರಿಂದ ಸಿ೩ ಐಓಟಿ ಯು ಮೂಲತಃ ಕ್ಲೌಡ್ ಬೇಸ್ಡ್ ಪ್ಲಾಟ್ಫಾರ್ಮ್ ಇದು ವಿವಿಧ ಅನಲಿಟಿಕ್ಸ್ ಮತ್ತು ಪ್ರೆಡಿಕ್ಷನ್ ಗಳಲ್ಲಿ ಸಹಕರಿಸುತ್ತದೆ

ಇದು ಅನಲಿಟಿಕ್ಸ್ ಪ್ರೆಡಿಕ್ಷನ್ ಗಳನ್ನು ಕ್ಲೌಡ್ ಬೇಸ್ಡ್ ಸರ್ವಿಸಸ್ ಗಳನ್ನು ಕೊಡುತ್ತದೆ ಇದು ಸೆಕ್ಯೂರ್ಡ್ ಪ್ಲಾಟಫಾರ್ಮ್ ಆತೇನ್ಟಿಕೇಶನ್ ಮೆಕ್ಯಾನಿಸ್ಮ್ಸ್ ಮತ್ತು ಆತೋರೈಝೇಶನ್ ಮೆಕ್ಯಾನಿಸ್ಮ್ಸ್ ಗಳನ್ನು ಒಳಗೊಂಡಿದೆ ಇದು ಮೂಲತಃ ಏಐ ಬೇಸ್ಡ್ ಮತ್ತು ಮಷೀನ್ ಲರ್ನಿಂಗ್ ಬೇಸ್ಡ್ ಅನಲಿಟಿಕ್ಸ್ ಕೈಗಾರಿಕಾ ಸೆಟ್ಟಿಂಗ್ ನ ಅವಶ್ಯಕತೆಗಳನ್ನು ಸಂಗ್ರಹಿಸಲು ಇಲ್ಲಿ ವಿವಿಧ ಸಾಧನಗಳನ್ನು ಒದಗಿಸಲಾಗಿದೆ ಸಿ೩ ಡೇಟಾ ಲೇಕ್ ನಲ್ಲಿ ಡೇಟಾ ವನ್ನು ಸಂಗ್ರಹಣೆ ಮಾಡಿ ಅನಲಿಟಿಕ್ಸ್ ಅನ್ನು ಮಾಡಲಾಗುವುದು ಮೂಲತಃ ಡೇಟಾ ಲೇಕ್ ಐಐಓಟಿ ಯ ರಚನೆರಹಿತ ಡೇಟಾ ವನ್ನು ರೆಸ್ಟ್ ಫುಲ್ ಆರ್ಕಿಟೆಕ್ಚರ್ ಫಾರ್ಮ್ಯಾಟ್ ನಲ್ಲಿ ಸಂಗ್ರಹಣೆ ಮಾಡುತ್ತದೆ ಡೇಟಾ ಲೇಕ್ ನಲ್ಲಿ ರಚನೆರಹಿತ ಡೇಟಾ ವನ್ನು ಸಂಗ್ರಹಣೆ ಮಾಡಲಾಗುತ್ತದೆ ಇದು ಏಐ ಬೇಸ್ಡ್ ಅನಲಿಟಿಕ್ಸ್ ಪ್ರೆಡಿಕ್ಷನ್ ಮತ್ತು ಸೆಕ್ಯೂರ್ಡ್ ಪ್ಲಾಟಫಾರ್ಮ್ ಇಲ್ಲಿ ಆತೇನ್ಟಿಕೇಶನ್ ಆತೋರೈಝೇಶನ್ ಗಳನ್ನು ವಿವಿಧ ಮಟ್ಟಗಳಲ್ಲಿ ಒದಗಿಸಲಾಗಿದೆ ಡೇಟಾ ಇಂಟಿಗ್ರೇಟರ್ ಐಡಿಇ ಡೇಟಾ ಎಕ್ಸ್ಪ್ಲೋರರ್ ಅನಲಿಟಿಕ್ಸ್ ಡಿಸೈನರ್ ಎಕ್ಸ್ ಮಷಿನ ಡೇಟಾ ಸೈನ್ಸ್ ನೋಟ್ಬುಕ್ ಟೈಪ್ ಡಿಸೈನರ್ ಇತ್ಯಾದಿ ವಿವಿಧ ಟೂಲ್ ಸಾಧನಗಳು ಸಿ೩ ಐಓಟಿ ಪ್ಲಾಟ್ಫಾರ್ಮ್ ನಲ್ಲಿವೆ ಇಲ್ಲಿ ನಾನು ಇವುಗಳ ಹೆಸರುಗಳನ್ನು ಉಲ್ಲೇಖಿಸುತ್ತಿದ್ದೇನೆ ಈಗ ಪ್ರತಿಯೊಂದು ಉಪಕರಣ ಮತ್ತು ಅದರ ವಿವಿಧ ಘಟಕಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ನಾನು ಇಲ್ಲಿ ಈ ವೆಂಡರ್ ನಿರ್ಧಿಷ್ಟ ಘಟಕಗಳ ಬಗ್ಗೆ ವಿವರಗಳನ್ನು ನೀಡುವುದಿಲ್ಲ ಪ್ರೆಡಿಕ್ಟಿವ್ ಮೈಂಟೆನೆನ್ಸ್ ಇನ್ವೆಂಟರಿ ಅಪ್ಟಿಮೈಝೇಷನ್ ಸಪ್ಲೈ ನೆಟ್ವರ್ಕ್ ಎನರ್ಜಿ ಮ್ಯಾನೇಜ್ಮೆಂಟ್ ಫ್ರಾಡ್ ಡಿಟೆಕ್ಷನ್ ಸೆನ್ಸರ್ ಹೆಲ್ತ್ ಮಾನಿಟರಿಂಗ್ ಇತ್ಯಾದಿ ನಿರ್ಧಿಷ್ಟ ವಿವಿಧ ಐಐಓಟಿ ಗಾಗಿ ಸಾಸ್ ಸಾಧನಗಳಿವೆ ಸಿ೩ ಸಾಧನದಲ್ಲಿ ಎರಡು ಬೇಧಗಳಿವೆ ಎಂಟರ್ಪ್ರೈಸ್ ರಿಕ್ವಾರ್ಮೆಂಟ್ ಗಳನ್ನು ಪೂರೈಕೆ ಮಾಡಲು ಅಪ್ಟೇಕ್ ಎಂಬ ಅನಲಿಟಿಕ್ ಪರಿಹಾರವನ್ನು ಬಳಸುತ್ತಾರೆ ಇದು ಮೂಲತಃ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಮೌಲ್ಯದ ಸರ್ವಿಸ್ ಅನ್ನು ಕೊಡುತ್ತದೆ ಇದರ ಮುಖ್ಯ ಗುರಿಯು ಏನೆಂದರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಮೌಲ್ಯದ ಪರಿಹಾರಗಳನ್ನು ಒದಗಿಸುವುದು ಮತ್ತು ಟ್ರೇಡ್ ಡಿಸ್ಕಶನ್ ಮುಖಾಂತರ ಬಿಸಿನೆಸ್ ನ ಶಕ್ತಿ ಮತ್ತು ಗುರಿಗಳನ್ನು ಗುರುತಿಸುವುದು ಬಿಸಿನೆಸ್ ಅಥವಾ ಎಂಟರ್ಪ್ರೈಸ್ ರಿಕ್ವಾರ್ಮೆಂಟ್ ಗಳನ್ನು ಪೂರೈಕೆ ಮಾಡಲು ಇಂಡಸ್ಟ್ರಿ ಬೇಸ್ಡ್ ರಿಕ್ವಾರ್ಮೆಂಟ್ ಗಳನ್ನು ಟಾರ್ಗೆಟ್ ಮಾಡಲು ಅಪ್ಟೇಕ್ ಒಂದು ಕ್ಲೌಡ್ ಬೇಸ್ಡ್ ಅಡ್ವಾನ್ಸ್ಡ್ಅನಲಿಟಿಕ್ ಸಿಸ್ಟಮ್ ಇದು ಅಪ್ಟೇಕ್ ನ ವಾಸ್ತುಶಿಲ್ಪ ಇಲ್ಲಿ ವಿವಿಧ ಪದರಗಳಿವೆ ಕೆಳಗಡೆಯ ಪದರ ಗ್ರಾಹಕನ ಸಂತೃಪ್ತಿಯ ಬಗ್ಗೆ ತಿಳಿಸುತ್ತದೆ ಅಂದರೆ ಇದು ಸೇವೆಗಳನ್ನು ಸುರಕ್ಷಿತ ಮಾಡಲು ಅವಶ್ಯಕತೆಗಳನ್ನು ಪೂರೈಕೆ ಮಾಡುತ್ತದೆ ಸ್ಮಾರ್ಟ್ ಸಂಗ್ರಹಣೆಯನ್ನು ಒದಗಿಸುತ್ತದೆ ಲೀಗಲ್ ಇಶ್ಯೂ ಮತ್ತು ರೇಗುಲೇಷನ್ ಗಳನ್ನು ಅನುಸರಿಸುತ್ತದೆ ಎರಡನೆಯ ಪದರ ಟೆಕ್ನಾಲಜಿಕಲ್ ಸಪೋರ್ಟ್ ಅಂದರೆ ಸಬ್ಸ್ಕ್ರೈಬ್ ಆಗಿರುವ ಯೂಸರ್ ಗಳ ಸರ್ವಿಸ್ ಗಳ ಆದಾಯದ ಬಗ್ಗೆ ನೋಡಿಕೊಳ್ಳುತ್ತದೆ ಮತ್ತು ಆಟೋಮೇಷನ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಖರೀದಿ ಮತ್ತು ಮಾರಾಟದ ಬಗ್ಗೆ ಸುಲಭವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಮೂರನೆಯ ಪದರ ಮೂಲತಃ ಸುಧಾರಿಸಲಾದ ರಿಸೋರ್ಸ್ ಉಪಯೋಗಿಸುವಿಕೆ ರೆಪ್ಲಿಕೇಷನ್ ಗಳನ್ನು ತಪ್ಪಿಸುವಿಕೆ ಉತ್ಪಾದನೆಯಲ್ಲಿ ಬೆಳೆವಣಿಗೆ ಪರಿಣಾಮಕಾರಿ ವೆಚ್ಚದ ಲೆಕ್ಕಾಚಾರ ಇವುಗಳು ಈ ಪದರದ ವಿವಿಧ ಗುಣಲಕ್ಷಣಗಳು ಮೂರನೆಯದು ಮೆಶಿಫೈ ಇದು ಒಂದು ಐಐಓಟಿ ಪ್ಲಾಟ್ಫಾರ್ಮ್ ಇದು ಪ್ರೋಸೆಸ್ ಗಳು ವೇಗವಾಗಿ ಅಭಿವೃದ್ಧಿ ಹೊಂದುವಲ್ಲಿ ಸಹಕಾರಿಯಾಗಿದೆ ಎಲ್ಲಾ ತರಹದ ಯಂತ್ರೋಪಕರಣಗಳು ಪ್ರೋಸೆಸ್ ವಿವಿಧ ಉಪಕರಣಗಳ ಮೇಲ್ವಿಚಾರಣೆ ಮಾಡುವಲ್ಲಿ ಸಹಕರಿಸುತ್ತದೆ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ಪರಿಹಾರ ದೊರೆಯುತ್ತದೆ ಇಲ್ಲಿ ವಿವಿಧ ಬಗೆಯ ಉಪಕರಣಗಳಿವೆ ಅವುಗಳಲ್ಲಿ ಒಂದನೆಯದು ನೌ ಎರಡನೆಯದು ಟ್ರಾಕರ್ ಮೂರನೆಯದು ಎಂಟರ್ಪ್ರೈಸ್ ಈಗ ನಾವು ಈ ಉಪಕರಣಗಳು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತವೆ ಎಂಬುದನ್ನು ನೋಡೋಣ ಮೆಶಿಫೈ ನಲ್ಲಿ ವಿವಿಧ ಉಪಕರಣಗಳಿವೆ ಒಂದನೆಯದು ನೌ ಇದು ಅಸೆಟ್ ಟ್ರಾಕಿಂಗ್ ನೈಜ ಸಮಯದಲ್ಲಿ ಅಸೆಟ್ ಟ್ರಾಕಿಂಗ್ ಗಳಲ್ಲಿ ಇರುವ ಇಶ್ಯೂ ಗಳ ಬಗ್ಗೆ ಕಾರ್ಯ ನಿರ್ವಹಿಸುತ್ತದೆ ಏಕೆಂದರೆ ಇದು ಐಐಓಟಿ ನಲ್ಲಿ ನೈಜ ಸಮಯದಲ್ಲಿ ಟ್ರಾಕಿಂಗ್ ಬಹಳ ಮುಖ್ಯವಾದದ್ದು ಎಂಟರ್ಪ್ರೈಸ್ ಸ್ಟ್ಯಾಕ್ ಐಓಟಿ ಪರಿಹಾರ ಫಿಕ್ಸ್ಏಬಲ್ ಕಾನ್ಫಿಗರೇಶನ್ ಸಪೋರ್ಟ್ ಕಸ್ಟಮ್ ನೋಟಿಫಿಕೇಶನ್ ಫೆಸಿಲಿಟೀಸ್ ಮುಂತಾದವುಗಳ ಬಗ್ಗೆ ತಿಳಿಸಿಕೊಡುತ್ತದೆ ಮೂರನೆಯದು ಟ್ರಾಕರ್ ಇದು ಶೀಘ್ರವಾದ ನಿಯೋಜನೆ ನೈಜ ಸಮಯದಲ್ಲಿ ಮಾನಿಟರಿಂಗ್ ಮತ್ತು ವಿಸುಅಲೈಝಷನ್ ವಿಷಯವಾಗಿ ಕಾರ್ಯ ನಿರ್ವಹಿಸುತ್ತದೆ ಮೆಶಿಫೈ ನಲ್ಲಿ ಈ ಮೂರೂ ಉಪಕರಣಗಳನ್ನು ಐಐಓಟಿ ಅವಶ್ಯಕತೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ ನಾವು ಈಗ ಕ್ಲೌಡ್ ನ ಬಗ್ಗೆ ತಿಳಿಯೋಣ ಕ್ಲೌಡ್ ತುಂಬಾ ವಿಶೇಷವಾದದ್ದು ಇದು ತುಂಬಾ ಕೆಲಸಗಳಲ್ಲಿ ಸಹಾಯಕಾರಿಯಾಗಿದೆ ಸಾಧನ ನಿರ್ವಹಣೆಯಲ್ಲಿ ಕ್ಲೌಡ್ ತುಂಬಾ ಸಹಾಯಕಾರಿಯಾಗಿದೆ ಸಾಧನ ನಿರ್ವಹಣೆ ಎಂದರೆ ಸಾಧನಗಳನ್ನು ನಿರ್ವಹಣೆ ಮಾಡುವುದು ಎಂದರ್ಥ ನಾವು ಈಗ ಸಾಧನ ನಿರ್ವಹಣೆ ಏಕೆ ಮುಖ್ಯವಾದದ್ದು ಇದು ಏಕೆ ಬೇಕು ಎಂಬುದನ್ನು ನೋಡೋಣ ಅಲ್ಲಿ ಕೆಲವು ದೋಷಯುಕ್ತ ಸಾಧನಗಳಿರಬಹುದು ಕಾಲಕಾಲಕ್ಕೆ ಸಂಭವಿಸಬಹುದಾದ ಸ್ಟ್ಯಾಂಡರ್ಡ್ ನಲ್ಲಿ ಬದಲಾವಣೆಗಳಿರಬಹುದು ಕೆಲವು ಅವಶ್ಯಕತೆಗಳನ್ನು ಸಮಯೋಜಿತವಾಗಿ ಪೂರೈಸುವ ಅವಶ್ಯಕತೆಯಿರಬಹುದು ಇನ್ನೂ ಕೆಲವು ಬೇರೆ ಕಾರಣಗಳಿಗೋಸ್ಕರ ಸಾಧನ ನಿರ್ವಹಣೆಯ ಅವಶ್ಯಕತೆ ಇದೆ ಉದಾಹರಣೆಗೆ ಇಂಡಸ್ಟ್ರಿಯಲ್ ಐಓಟಿ ಸೊಲ್ಯೂಷನ್ ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧನಗಳ ಬಗ್ಗೆ ನೋಡಿಕೊಳ್ಳಬೇಕಾಗುತ್ತದೆ ಅದರ ಜೊತೆಗೆ ಭದ್ರತೆಯೂ ಮುಖ್ಯ ಸಾಧನಗಳಿಗೆ ಭದ್ರತೆಯನ್ನು ಒದಗಿಸುವುದು ತುಂಬಾ ಮುಖ್ಯವಾದ ಕೆಲಸ ಈ ಎಲ್ಲಾ ಡಿವೈಸ್ ಗಳ ಪೂರೈಕೆ ಮಾಡುವುದರಲ್ಲಿ ಸಾಧನ ನಿರ್ವಹಣೆ ಸಹಾಯಕಾರಿಯಾಗಿದೆ ಆದ್ದರಿಂದ ಈ ಸಾಧನ ನಿರ್ವಹಣೆಗೆ ಕ್ಲೌಡ್ ಬೇಸ್ಡ್ ಪರಿಹಾರ ಸಹಕರಿಸುತ್ತದೆ ಆದ್ದರಿಂದ ಕ್ಲೌಡ್ ಬೇಸ್ಡ್ ಪರಿಹಾರಗಳು ಏಕೆ ಬೇಕು ಕ್ಲೌಡ್ ಬೇಸ್ಡ್ ಪರಿಹಾರಗಳು ತುಂಬಾ ಕೆಲಸಗಳಲ್ಲಿ ಸಹಕರಿಸುತ್ತವೆ ಕ್ಲೌಡ್ ಬೇಸ್ಡ್ ಡಿವೈಸ್ ಮ್ಯಾನೇಜ್ಮೆಂಟ್ ಏಕೆ ಬೇಕು ಕ್ಲೌಡ್ ಬೇಸ್ಡ್ ಡಿವೈಸ್ ಮ್ಯಾನೇಜ್ಮೆಂಟ್ ನಲ್ಲಿ ವಿವಿಧ ವೈಶಿಷ್ಟ್ಯಗಳಿವೆ ಇದು ಪ್ರಾವಿಷನಿಂಗ್ ಮತ್ತು ಆತೇನ್ಟಿಕೇಶನ್ ನಲ್ಲಿ ಎಫಿಷಿಯೆಂಟ್ ಆಗಿ ಸಹಕರಿಸುತ್ತದೆ ಫಾಲ್ಟ್ ಡಯಗ್ನೊಸ್ಟಿಕ್ ನಲ್ಲಿ ಎಫಿಷಿಯೆಂಟ್ ಆಗಿ ಸಹಕರಿಸುತ್ತದೆ ಮತ್ತು ಸಾಕಷ್ಟು ಪ್ರೊಸೆಸಿಂಗ್ ಪವರ್ ಮತ್ತು ಸ್ಟೋರೇಜ್ ಅನ್ನು ಒದಗಿಸುತ್ತದೆ ಆದ್ದರಿಂದ ನೈಜ ಸಮಯದಲ್ಲಿ ಅನಲಿಟಿಕ್ಸ್ ಮಾಡಲು ಫಾಲ್ಟ್ ಡಯಗ್ನೊಸ್ಟಿಕ್ ನವೀಕರಿಸಿ ಮತ್ತು ನಿರ್ವಹಣೆ ಮಾಡಲು ಕಾಂಫಿಗರೇಶನ್ ಮತ್ತು ನಿಯಂತ್ರಣ ಮಾಡಲು ಸಾಧನಗಳನ್ನು ಸೇರಿಸಲು ತೆಗೆಯಲು ಬದಲಾಯಿಸಲು ಮುಂತಾದ ಕೆಲಸಗಳಲ್ಲಿ ಕ್ಲೌಡ್ ಬೇಸ್ಡ್ ಡಿವೈಸ್ ಮ್ಯಾನೇಜ್ಮೆಂಟ್ ಗಳನ್ನು ಬಳಸುತ್ತೇವೆ ಆದ್ದರಿಂದ ಕ್ಲೌಡ್ ಬೇಸ್ಡ್ ಡಿವೈಸ್ ಮ್ಯಾನೇಜ್ಮೆಂಟ್ ಮತ್ತು ಐ ಐಓಟಿ ಡಿವೈಸ್ ಮ್ಯಾನೇಜ್ಮೆಂಟ್ ಗಳು ಸಾಧನಗಳನ್ನು ದಕ್ಷವಾಗಿ ಸೇರಿಸಲು ತೆಗೆಯಲು ಬದಲಾಯಿಸಲು ಬಹಳ ಸಹಾಯಕಾರಿಯಾಗಿವೆ ವಿವಿಧ ಬಗೆಯ ಕಂಪನಿಗಳು ಅವುಗಳದ್ದೇ ಆದ ವಿವಿಧ ಬಗೆಯ ಪರಿಹಾರಗಳನ್ನು ಒದಗಿಸುತ್ತವೆ ರಾಬರ್ಟ್ ಬಾಷ್ ತನ್ನದೇ ಆದ ಪರಿಹಾರಗಳನ್ನು ಒದಗಿಸುತ್ತದೆ ಅಮೆಜಾನ್ ತನ್ನದೇ ಆದ ಎಡಬ್ಲ್ಯೂ ಎಸ್ ಮತ್ತು ನಿರ್ಧಿಷ್ಟ ಪರಿಹಾರಗಳನ್ನು ಐಐಓಟಿ ಯ ಅವಶ್ಯಕತೆಗಳಿಗೆ ಒದಗಿಸುತ್ತದೆ ನಂತರ ಐಸಿಪಿ ವೆರಿಸ್ಮಿಕ್ ಇತ್ಯಾದಿ ಕಂಪನಿಗಳು ಹೀಗೆ ತುಂಬಾ ಕಂಪನಿಗಳು ಸಾಧನ ನಿರ್ವಹಣೆಗೆ ಕ್ಲೌಡ್ ಬೇಸ್ಡ್ ಪರಿಹಾರಗಳನ್ನು ಕೊಡುತ್ತವೆ ಈಗ ನಾವು ಹಿಂದೆ ಚರ್ಚಿಸುತ್ತಿದ್ದ ವಿಷಯಕ್ಕೆ ಹೋಗೋಣ ಐಐಓಟಿ ನಿಯೋಜನೆ ಸನ್ನಿವೇಶದಲ್ಲಿ ತುಂಬಾ ಡಿವೈಸ್ ಗಳಿರುತ್ತವೆ ಸಾಧನ ನಿರ್ವಹಣೆ ಎಷ್ಟು ಮುಖ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ನಾವು ವಿವಿಧ ಅವಶ್ಯಕತೆಗಳನ್ನು ಅಂದರೆ ಕಾಂಫಿಗರೇಷನ್ ಪ್ರಾವಿಷನಿಂಗ್ ಫಾಲ್ಟ್ ಸೆಕ್ಯೂರಿಟಿ ಮುಂತಾದವುಗಳ ಬಗ್ಗೆ ಗಮನ ಹರಿಸಬೇಕು ಎಕೊಸಿಸ್ಟಮ್ ತುಂಬಾ ಸಂಕೀರ್ಣವಾದದ್ದು ಆದ್ದರಿಂದ ಕೆಲವು ರೀತಿಯ ಪರಿಹಾರಗಳು ಬೇಕು ಅದು ಒಂದು ವೇಳೆ ಕ್ಲೌಡ್ ಬೇಸ್ಡ್ ಆಗಿದ್ದರೆ ಕ್ಲೌಡ್ ಬೇಸ್ಡ್ ಡಿವೈಸ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಗಳಲ್ಲಿರುವ ಅನುಕೂಲಗಳನ್ನು ವಿವಿಧ ಆಕರ್ಷಕ ಸೇವೆಗಳನ್ನು ಪಡೆಯಬಹುದು ಸಾಧನ ನಿರ್ವಹಣೆಯಲ್ಲಿರುವ ವಿವಿಧ ಕ್ರಿಯಾತ್ಮಕತೆಗಳನ್ನು ನಾವು ನೋಡಿದ್ದೇವೆ ಮತ್ತು ಕ್ಲೌಡ್ ಬೇಸ್ಡ್ ಡಿವೈಸ್ ಮ್ಯಾನೇಜ್ಮೆಂಟ್ ಪರಿಹಾರ ಏಕೆ ಬೇಕು ಆದ್ದರಿಂದ ಸಾಧನ ನಿರ್ವಹಣೆ ಪ್ರಾವಿಷನಿಂಗ್ ಮತ್ತು ಆತೇನ್ಟಿಕೇಶನ್ ಗಳಿಗಾಗಿ ಕೆಲವು ವೈಶಿಷ್ಟ್ಯಗಳನ್ನು ಕ್ಲೌಡ್ ಪ್ಲಾಟ್ಫಾರ್ಮ್ ಸರ್ವಿಸ್ ಪ್ರೊವೈಡರ್ ಗಳನ್ನು ಒದಗಿಸಲಾಗಿದೆ ಫಾಲ್ಟ್ ಡಯಗ್ನೊಸ್ಟಿಕ್ ಮತ್ತು ಮಾನಿಟರಿಂಗ್ ಅಪ್ಡೇಟ್ಸ್ ಸೆಕ್ಯೂರಿಟಿ ಪ್ಯಾಚಸ್ ಮೈಂಟೆನನ್ಸ್ ಡಿವೈಸ್ ಡಿಕಮಿಷನಿಂಗ್ ಕಾನ್ಫಿಗರೇಶನ್ ಕಂಟ್ರೋಲ್ ಮುಂತಾದವುಗಳನ್ನು ಕ್ಲೌಡ್ ಬೇಸ್ಡ್ ಡಿವೈಸ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಒದಗಿಸಬೇಕು ಬಾಷ್ ನ ಐಓಟಿ ರಿಮೋಟ್ ಮ್ಯಾನೇಜರ್ ಎ ಡಬ್ಲ್ಯೂ ಸ್ ಗೆ ಅಮೆಜಾನ್ ನ ಐಓಟಿ ಸಾಧನ ನಿರ್ವಹಣೆ ವೆರಿಸ್ಮಿಕ್ ನ ಕ್ಲೌಡ್ ಮ್ಯಾನೇಜ್ಮೆಂಟ್ ಸೂಟ್ ಐಸಿಪಿ ನ ಐಓಟಿ ಸ್ಟಾರ್ ಸಾಫ್ಟ್ವೇರ್ ಎಜಿ ನ ಕ್ಯುಮುಲೋಸಿಟಿ ಮುಂತಾದವುಗಳು ವಿವಿಧ ಕ್ಲೌಡ್ ಬೇಸ್ಡ್ ಡಿವೈಸ್ ಮ್ಯಾನೇಜ್ಮೆಂಟ್ ಪರಿಹಾರಗಳು ಮುಂದೆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಅನ್ನು ನೋಡೋಣ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಅಥವಾ ಎಸ್ಎಲ್ಎ ಗಳು ಕ್ಲೌಡ್ ನಲ್ಲಿ ತುಂಬಾ ಪ್ರಮುಖವಾದದ್ದು ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಸರ್ವಿಸ್ ಪ್ರೊವೈಡರ್ ಮತ್ತು ಸರ್ವಿಸ್ ಕನ್ಸೂಮರ್ ಗಳ ನಡುವಿನ ಒಪ್ಪಂದ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಮತ್ತು ಕ್ಲೌಡ್ ಸರ್ವಿಸ್ ಕನ್ಸೂಮರ್ ಗಳು ಕಂಪನಿಗಳು ಇವುಗಳು ಕ್ಲೌಡ್ ಬೇಸ್ಡ್ ಐಐಓಟಿ ಪರಿಹಾರಗಳನ್ನು ಬಳಸಿಕೊಳ್ಳುತ್ತವೆ ನೈಜ ಸಮಯದಲ್ಲಿ ತುಂಬಾ ಐಐಓಟಿ ಅಪ್ಲಿಕೇಶನ್ ಗಳಲ್ಲಿ ಸುರಕ್ಷತೆಯು ಬಹಳ ಮುಖ್ಯವಾದುದು ಕ್ಲೌಡ್ ಪ್ರೊವೈಡರ್ ನ ಜೊತೆಗೆ ಇರುವ ಒಪ್ಪಂದ ಪ್ರಕಾರ ಎಸ್ಎಲ್ಎ ಗಳು ನಿರ್ಧಿಷ್ಟವಾದ ಅವಶ್ಯಕತೆಗಳಿಗೆ ತಕ್ಕಂತೆ ಸೇವೆಗಳನ್ನು ಕೊಡಬೇಕು ಆದ್ದರಿಂದ ಇದು ಒಂದು ಔಪಚಾರಿಕ ಒಪ್ಪಂದದ ಪ್ರಕಾರ ಕಾನೂನುಬದ್ಧವಾಗಿ ಸೇವೆಗಳನ್ನು ಒದಗಿಸುವುದು ಎಸ್ಎಲ್ಎ ಗಳು ಮೂಲತಃ ಯಾವ ತರಹದ ಸೇವೆಗಳನ್ನು ಕ್ಲೌಡ್ ಪ್ರೊವೈಡರ್ ಒದಗಿಸುತ್ತದೆ ಎಂಬುದನ್ನು ಪರಿಶೀಲಿಸಿಕೊಳ್ಳಲು ಕೈಗಾರಿಕೆಯ ಕ್ಲೈಂಟ್ ಗೆ ಸಹಾಯ ಮಾಡುತ್ತದೆ ಹಾಗಿದ್ದಲ್ಲಿ ಎಸ್ಎಲ್ಎ ಸರ್ವಿಸ್ ಗಳು ಎಷ್ಟರ ಮಟ್ಟಿಗೆ ಉತ್ತಮವಾಗಿವೆ ಅವುಗಳಲ್ಲಿ ಯಾವು ಮುಖ್ಯವಾದವುಗಳು ಸರಳ ನಿಷ್ಕಪಟ ಇತ್ಯಾದಿ ವಿವಿಧ ವೈಶಿಷ್ಟ್ಯಗಳನ್ನು ಎಸ್ಎಲ್ಎ ಗಳು ಹೊಂದಿವೆ ಒಂದಷ್ಟು ನಿರ್ಧಿಷ್ಟ ಒಳ್ಳೆಯ ಅಪೇಕ್ಷಣೀಯ ಗುಣಲಕ್ಷಣಗಳನ್ನು ಎಸ್ಎಲ್ಎ ಗಳು ಹೊಂದಿವೆ ಉತ್ತಮ ಎಸ್ಎಲ್ಎ ಗಳು ಅರ್ಥಪೂರ್ಣವಾಗಿರಬೇಕು ಅಸ್ಪಷ್ಟವಾಗಿರಬಾರದು ಅದು ನಿಖರವಾಗಿ ನಿಯಂತ್ರಿಸಬಹುದಂತಿರಬೇಕು ಸುಲಭವಾಗಿ ಅರ್ಥವಾಗುವಂತಿರಬೇಕು ಮತ್ತು ಕೈಗೆಟುಕುವಂತಿರಬೇಕು ಅರ್ಥಪೂರ್ಣವಾಗಿ ಪರಿಣಾತ್ಮಕವಾಗಿರಬೇಕು ನಾವು ಐಐಓಟಿ ಬೇಸ್ಡ್ ಸೆಟ್ಟಿಂಗ್ ನ ಕೈಗಾರಿಕಾ ಸೆಟ್ಟಿಂಗ್ ನಲ್ಲಿ ಉತ್ತಮವಾದ ಎಸ್ಎಲ್ಎ ಯು ಆರು ವಿವಿಧ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಎಂದು ನಾವು ಈಗಾಗಲೇ ಮಾತನಾಡಿದ್ದೇವೆ ಈಗ ನಾವು ಅವುಗಳ ಪುನರಾವರ್ತನೆ ಮಾಡೋಣ ನಾವು ಇಲ್ಲಿ ಐಐಓಟಿ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ನನ್ನು ನೋಡುತ್ತಿದ್ದೇವೆ ಇಲ್ಲಿ ಕ್ಲೌಡ್ ಪ್ರೊವೈಡರ್ ಎಸ್ಎಲ್ಎ ಅನ್ನು ಇಂಡಸ್ಟ್ರಿಯಲ್ ಕ್ಲೈಂಟ್ ಗೆ ಸೈನ್ಅಪ್ ಮಾಡುತ್ತದೆ ಆದ್ದರಿಂದ ಎಸ್ಎಲ್ಎ ಗಳು ವಿವಿಧ ಗುರಿ ಸಮಯ ಯೋಜನೆ ವಿತರಣೆಗಳ ಪಟ್ಟಿ ಮತ್ತು ಬಜೆಟ್ ಗಳ ಬಗ್ಗೆ ನಿರ್ಧಿಷ್ಟತೆಯನ್ನು ಹೊಂದಿರುತ್ತದೆ ಇವುಗಳನ್ನು ಕೈಗಾರಿಕೆಯ ಕ್ಲೈಂಟ್ ಗಳಿಗೆ ಕ್ಲೌಡ್ ಬೇಸ್ಡ್ ಐಐಓಟಿ ಪರಿಹಾರಗಳು ನೀಡಬೇಕು ಹಾಗಾಗಿ ವಿವಿಧ ಅವಶ್ಯಕತೆ ಮತ್ತು ವೈಶಿಷ್ಟ್ಯಗಳನ್ನು ಎಸ್ಎಲ್ಎ ಪೂರೈಕೆ ಮಾಡಬೇಕು ಈಗ ಐಐಓಟಿ ಯಲ್ಲಿ ಎಸ್ಎಲ್ಎ ನ ಇಂದಿನ ಮತ್ತು ಮುಂದಿನ ಸ್ಥಿತಿಯನ್ನು ನೋಡೋಣ ಐಐಓಟಿ ನಲ್ಲಿ ಎಸ್ಎಲ್ಎ ಯುಕ್ತ ಕ್ಲೌಡ್ ಸರ್ವಿಸ್ ಇನ್ನು ಶೈಶವಾವಸ್ಥೆಯಲ್ಲಿದೆ ಏಕೆಂದರೆ ಐಐಓಟಿ ಸ್ವತಃ ಶೈಶವಾವಸ್ಥೆಯಲ್ಲಿದೆ ಅಟೋಮೇಷನ್ ದೃಷ್ಟಿಯಿಂದ ಕೆಲವು ತುಣುಕುಗಳು ಕಾರ್ಯಗತಗೊಳಿಸಿವೆ ಆದ್ದರಿಂದ ಎಸ್ಎಲ್ಎ ಯುಕ್ತ ಕ್ಲೌಡ್ ಬೇಸ್ಡ್ ಸೊಲ್ಯೂಷನ್ ಹೆಚ್ಚಿನ ಸಂದರ್ಭಗಳಲ್ಲಿ ಇನ್ನೂ ಪ್ರಬುದ್ಧವಾಗಿಲ್ಲ ಈ ಹಂತದಲ್ಲಿ ಸೇವೆಗಳ ಗುಣಮಟ್ಟವು ಪರಸ್ಪರ ಅವಲಂಬನೆಗಳನ್ನು ಹೊಂದಿವೆ ಆದ್ದರಿಂದ ಇದು ಇನ್ನೂ ಶಿಶು ಹಂತದಲ್ಲಿದೆ ಐಐಓಟಿ ಯ ವಿಧಾನಗಳು ಮತ್ತು ಫ್ರೇಮ್ ವರ್ಕ್ ಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದಿಲ್ಲ ಎಸ್ಎಲ್ಎ ನ ಜೀವನ ಚಕ್ರದ ನಿರ್ವಹಣೆ ಕೈಗಾರಿಕೆಯ ದೃಷ್ಟಿಯಲ್ಲಿ ಸ್ಪಷ್ಟವಾಗಿಲ್ಲ ಪ್ರಸ್ತುತವಾಗಿ ಕನ್ಸೂಮರ್ಸ್ ಮತ್ತು ಪ್ರೊವೈಡರ್ಸ್ ನಡುವೆ ಇರುವ ಪಾಲಿಸಿಗಳು ಸಾಕಷ್ಟು ಸ್ಪಷ್ಟವಾಗಿಲ್ಲ ಆದ್ದರಿಂದ ಎಸ್ಎಲ್ಎ ಜಾರಿಯಲ್ಲಿ ನೀತಿಗಳ ಕೊರತೆ ಇದೆ ಆದ್ದರಿಂದ ಬಿಸಿನೆಸ್ ನ ದೃಷ್ಟಿಯಿಂದ ಐಐಓಟಿ ಗೆ ಎಸ್ಎಲ್ಎ ನ ಬೆಂಬಲ ಸಂಕೀರ್ಣವಾಗಿದೆ ಆದ್ದರಿಂದ ನಾವು ಐಐಓಟಿ ನಲ್ಲಿ ಎಸ್ಎಲ್ಎ ನ ಮುಂದಿನ ಸ್ಟ್ಯಾಂಡರ್ಡ್ರೈಝೇಷನ್ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಈ ಎಲ್ಲಾ ವಿವಿಧ ಲಕುನ ಗಳನ್ನು ಗಣನೆಗೆ ತೆಗೆದುಕೊಂಡು ಭವಿಷ್ಯದಲ್ಲಿ ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕು ಇದು ಬಿಸಿನೆಸ್ ನೆಗೋಷಿಯೇಷನ್ ಪ್ರೋಸೆಸ್ ನಲ್ಲಿ ತುಂಬಾ ಮುಖ್ಯವಾಗಿದೆ ವಿವಿಧ ಕ್ಲೌಡ್ ಬೇಸ್ಡ್ ಐಐಓಟಿ ಮತ್ತು ಕ್ಲೌಡ್ ಬೇಸ್ಡ್ ಸೊಲ್ಯೂಷನ್ ಪ್ರೊವೈಡರ್ ಗಳಿವೆ ನಾವು ಐಐಓಟಿ ಗೆ ಸರಿಯಾದ ಕ್ಲೌಡ್ ವೆಂಡರ್ ಅನ್ನು ಆಯ್ಕೆ ಮಾಡಬೇಕು ಆದ್ದರಿಂದಕೈಗಾರಿಕೆಯು ಅದರ ಅಗತ್ಯಗಳಿಗನುಗುಣವಾಗಿ ಸರಿಯಾದ ವೆಂಡರ್ ಅನ್ನು ನೋಡಬೇಕು ಐಐಓಟಿ ಗೆ ಸರಿಯಾದ ವೆಂಡರ್ ಅನ್ನು ಗುರುತಿಸಲು ಚೆಕ್ ಲಿಸ್ಟ್ ತುಂಬಾ ಉಪಯೋಗಕಾರಿಯಾಗಿದೆ ಸ್ಕೇಲಬಿಲಿಟಿ ಯ ಬೆಂಬಲವನ್ನು ಗಣನೆಗೆ ತೆಗೆದುಕೊಂಡು ಚೆಕ್ ಲಿಸ್ಟ್ ನಲ್ಲಿರುವ ನಿರ್ಧಿಷ್ಟ ವೆಂಡರ್ ಅನ್ನು ಆಯ್ಕೆ ಮಾಡಬೇಕು ಒಂದು ವೇಳೆ ವಿವಿಧ ಕಂಪ್ಯೂಟೇಷನಲ್ ರಿಸೋರ್ಸ್ ಗಳ ಅವಶ್ಯಕತೆಗಳು ಹೆಚ್ಚಾದಲ್ಲಿ ಆಯ್ಕೆ ಮಾಡಿದ ವೆಂಡರ್ ಬೆಂಬಲಿಸುವಂತಿರಬೇಕು ಎರಡನೆಯದಾಗಿ ಬ್ಯಾಂಡ್ ವಿಡ್ತ್ ನ ಅವಶ್ಯಕತೆ ಅಂದರೆ ಎಂ ಕ್ಯು ಟಿ ಟಿ ಎ ಎಂ ಕ್ಯು ಪಿ ಎಚ್ ಟಿ ಪಿ ಪಿ ಇತ್ಯಾದಿ ಕಮ್ಯುನಿಕೇಷನ್ ಪ್ರೋಟೋಕಾಲ್ ಗಳನ್ನು ಬೆಂಬಲಿಸುತ್ತವೆ ಅಥವಾ ಇಲ್ಲ ಎಂದು ಸಾಮಾನ್ಯವಾಗಿ ಎಂ ಕ್ಯು ಟಿ ಟಿ ಬೆಂಬಲ ಮಾಡುವುದು ನಂತರ ಎ ಎಂ ಕ್ಯು ಪಿ ಐಐಓಟಿ ಪರಿಹಾರದಲ್ಲಿ ನಿರ್ಧಿಷ್ಟ ಅವಶ್ಯಕತೆಗಳನ್ನು ಡಿಪ್ಲೋಯ್ ಮಾಡಲು ಅಥವಾ ಆಗಲೇ ಡಿಪ್ಲೋಯ್ ಆಗಿರುವ ಕ್ಲೌಡ್ ವೆಂಡರ್ ಗೆ ಯಾವ ಪ್ರೋಟೋಕಾಲ್ ಸಪೋರ್ಟ್ ಮಾಡುತ್ತದೆಯೋ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಸೆಕ್ಯೂರಿಟಿ ಇಂಟರ್ ಅಪರಬಿಲಿಟಿ ಮತ್ತು ಎಡ್ಜ್ ಇಂಟೆಲಿಜೆನ್ಸ್ ಸಹ ಬಹಳ ಮುಖ್ಯವಾದವು ಕ್ಲೌಡ್ ಬೇಸ್ಡ್ ಪರಿಹಾರ ಎಡ್ಜ್ ಇಂಟೆಲಿಜೆನ್ಸ್ ಅಂದರೆ ಲೋಕಲ್ ಗೇಟ್ ವೇ ಅಥವಾ ಹಬ್ ಐಓಟಿ ಡಿವೈಸ್ ಇನ್ಸ್ಟಾಲ್ ಮಾಡಿರುವ ಡಿವೈಸ್ ಗಳಿಂದ ಡೇಟಾ ಸಂಗ್ರಹಿಸಿ ನಂತರ ರಿಮೋಟ್ ಕ್ಲೌಡ್ ಗೆ ಕಳುಹಿಸಲು ಬಹಳ ಸಮಯವು ಬೇಕಾಗುತ್ತದೆ ಆದ್ದರಿಂದ ಡೇಟಾ ಸಂಗ್ರಹಿಸಿ ಪ್ರೋಸೆಸ್ ಮತ್ತು ಅನಲಿಟಿಕ್ಸ್ ಗಳನ್ನು ಎಡ್ಜ್ ಇಂಟೆಲಿಜೆನ್ಸ್ ನಲ್ಲಿಯೇ ಮಾಡಬಹುದು ಈ ಕೆಲಸವು ವೇಗವಾಗಿ ನಡೆಯುತ್ತದೆ ಆದರೆ ಎಲ್ಲಾ ಡೇಟಾ ವನ್ನು ಎಡ್ಜ್ ನಲ್ಲಿ ಪ್ರೋಸೆಸ್ ಮಾಡಲು ಸಾಧ್ಯವಿಲ್ಲ ಕೆಲವು ಪ್ರೋಸೆಸ್ ಗಳು ದೂರದ ಕ್ಲೌಡ್ ನಲ್ಲಿಯೇ ಮಾಡಬೇಕು ಆದ್ದರಿಂದ ಕ್ಲೌಡ್ ವೆಂಡರ್ ನನ್ನು ಐಓಟಿ ಗಾಗಿ ಆಯ್ಕೆ ಮಾಡುವಾಗ ಎಡ್ಜ್ ವೈಶಿಷ್ಟ್ಯ ಅದ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ತರಹದ ಪ್ಯಾರಾಮೀಟರ್ ಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಐಐಓಟಿ ಸನ್ನಿವೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಯಂತ್ರಗಳು ಐಐಓಟಿ ಮತ್ತು ಐಓಟಿ ಡಿವೈಸ್ ಗಳು ಸೆನ್ಸರ್ ಗಳು ಅಕ್ಟುಯೇಟರ್ ಗಳನ್ನು ಹೊಂದಿರುತ್ತವೆ ಆದ್ದರಿಂದ ಕ್ಲೌಡ್ ಬೇಸ್ಡ್ ಅಪ್ರೋಚ್ ತನ್ನದೇ ಅದ ಮಿತಿಗಳನ್ನು ಹೊಂದಿರುತ್ತದೆ ವಿವಿಧ ಬಗೆಯ ದೊಡ್ಡ ಪ್ರಮಾಣದಲ್ಲಿ ಅತಿ ವೇಗಗಲ್ಲಿ ಬರುತ್ತಿರುವ ಡೇಟಾ ವನ್ನು ಸರಬರಾಜು ಮಾಡುವುದು ಬಿಗ್ ಡೇಟಾ ಅದರದೇ ಆದ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಆದ್ದರಿಂದ ಕ್ಲೌಡ್ ಬೇಸ್ಡ್ Cloud based sಪರಿಹಾರಗಳು ಈ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವೇ ದೊಡ್ಡ ಪ್ರಮಾಣದ ಡೇಟಾ ವನ್ನು ಕ್ಲೌಡ್ ನಲ್ಲಿ ಇಡುವುದರಲ್ಲಿ ತೊಂದರೆ ಇಲ್ಲ ಆದರೆ ನೈಜ ಸಮಯದ ಡೇಟಾ ಗಳನ್ನು ಪ್ರೋಸೆಸ್ ಮಾಡುವುದು ಕಷ್ಟಕರವಾದದ್ದು ಏಕೆಂದರೆ ಡೇಟಾ ವನ್ನು ಕ್ಲೌಡ್ ಬ್ಯಾಕ್ಎಂಡ್ ಗೆ ಅಂದರೆ ಸರ್ವರ್ ಗೆ ಕಳುಹಿಸುವಾಗ ಲೇಟೆನ್ಸಿ ಇರಬಹುದು ಆದ್ದರಿಂದ ಡೇಟಾ ಪ್ಯಾಕೆಟ್ ಗಳನ್ನು ಯಂತ್ರದಿಂದ ಕ್ಲೌಡ್ ಗೆ ಕಳುಹಿಸುವಾಗ ಮತ್ತು ಪ್ರೋಸೆಸ್ ನಂತರ ಬಂದ ಫಲಿತಾಂಶವನ್ನು ಪುನಃ ಯೂಸರ್ ಗೆ ಹಿಂತಿರುಗಿಸುವಲ್ಲಿ ಪ್ರಾಪಗೇಷನ್ ಡಿಲೇ ಹೆಚ್ಚಾಗುತ್ತದೆ ಬಿಗ್ ಡೇಟಾ ಗುಣಲಕ್ಷಣಗಳಾದ ವಿವಿಧ ಬಗೆಯ ದೊಡ್ಡ ಪ್ರಮಾಣದ ಮತ್ತು ವೇಗವಾಗಿ ಬಂದ ಡೇಟಾ ವನ್ನು ಪ್ರೋಸೆಸ್ ಮಾಡಲು ಹೈ ಬ್ಯಾಂಡ್ ವಿಡ್ತ್ ನೆಟ್ವರ್ಕ್ ಚಾನೆಲ್ ನ ಅವಶ್ಯಕತೆ ಇದೆ ಆದ್ದರಿಂದ ಬಿಗ್ ನೆಟ್ವರ್ಕ್ ಮತ್ತು ಸ್ಕೇಲೆಬಲ್ ಸೆಕ್ಯೂರಿಟಿ ಯ ಅವಶ್ಯಕತೆ ಇದೆ ಇವುಗಳು ಕ್ಲೌಡ್ ಬೇಸ್ಡ್ ಐಐಓಟಿ ನಲ್ಲಿ ಲಭ್ಯವಿಲ್ಲ ಆದ್ದರಿಂದ ಜನರು ಬೇರೆ ಪರಿಹಾರಗಳ ಬಗ್ಗೆ ಆಲೋಚಿಸುತ್ತಿದ್ದಾರೆ ಸೆಂಟ್ರಲೈಜ್ಡ್ ಕ್ಲೌಡ್ ಬೇಸ್ಡ್ ಸೊಲ್ಯೂಷನ್ centralized cloud based ಪರಿಹಾರದಲ್ಲಿ ಈ ಮಿತಿಗಳು ಇವೆ ಆದ್ದರಿಂದ ಜನರು ಡಿಸೆಂಟ್ರಲೈಜ್ಡ್ ಅಪ್ರೋಚ್ ಬಗ್ಗೆ ಮಾತನಾಡುತ್ತಿದ್ದಾರೆ ಇದು ಕ್ಲೌಡ್ ನಲ್ಲಿರುವ ಲೋಡ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಎಡ್ಜ್ ನಲ್ಲಿ ಪ್ರೋಸೆಸ್ ಅನ್ನು ವೇಗವಾಗಿ ಮಾಡುವಲ್ಲಿ ಸಹಕರಿಸುತ್ತದೆ ಇದು ಎಡ್ಜ್ ನಲ್ಲಿ ಭಾಗಶಃ ಕ್ಲೌಡ್ ಇದ್ದಂತೆ ಅಂದರೆ ಡೇಟಾ ಜನರೇಟ್ ಆಗುವ ಡಿವೈಸ್ ಗಳಿಗೆ ಸಮೀಪವಾಗಿರುವುದು ರಿಯಲ್ ಟೈಮ್ ಅಪರೇಷನ್ ಗಳಲ್ಲಿ ಫಿಸಿಬಿಲಿಟಿ ಮೊಬಿಲಿಟಿ ಸಪೋರ್ಟ್ ಈ ಎಲ್ಲಾ ಸಪೋರ್ಟ್ ಗಳು ಕ್ಲೌಡ್ ಬೇಸ್ಡ್ ಸೆಂಟ್ರಲೈಜ್ಡ್ ಅಪ್ಪ್ರೋಚ್ ನಲ್ಲಿ ಹೆಚ್ಚಾಗಿ ಕಾಣಬರುವುದಿಲ್ಲ ಹಿಂದಿನ ಉಪನ್ಯಾಸದಲ್ಲಿ ನಾವು ತಿಳಿದಿರುವಂತೆ ರೋಬಸ್ಟ್ ಆಫರಿಂಗ್ ರೋಬಸ್ಟ್ ಸೊಲ್ಯೂಷನ್ಸ್ ಹೈಯರ್ ಪ್ರೊಡಕ್ಷನ್ ಇಂಪ್ರೊವ್ಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎಕ್ಷಪಾಂಡೆಡ್ ಸೆಕ್ಯೂರಿಟಿ ಇಂಪ್ರೊವ್ಡ್ ಪರ್ಫಾರ್ಮೆನ್ಸ್ ಇತ್ಯಾದಿಗಳು ಇಂಡಸ್ಟ್ರಿ ೪ ೦ ನ ಉದ್ದೇಶಗಳು ಆದ್ದರಿಂದ ಐಐಓಟಿ ಯ ಪ್ರಕಾರ ಈ ಅವಶ್ಯಕತೆಗಳು ಪ್ರೊಡಕ್ಷನ್ ನಲ್ಲಿ ಅಭಿವೃದ್ಧಿ ಆಪ್ಟಿಮೈಜ್ಡ್ ಡಿಸಿಷನ್ ಮತ್ತು ಹೆಚ್ಚಿನ ಎಫಿಷಿಎನ್ಸಿ ಮತ್ತು ಅವೈಲಬಿಲಿಟಿ ಗಳನ್ನು ನೀಡುತ್ತವೆ ಹಾಗು ಅನಾಲಿಸಿಸ್ ಮತ್ತು ಪ್ರಿಡಿಕ್ಷನ್ ನಲ್ಲಿ ಆಳವಾದ ಜ್ಞಾನವನ್ನು ಪಡೆಯಲು ಐಐಓಟಿ ಯ ಸಹಾಯದಿಂದ ಯಂತ್ರಗಳ ಪ್ರಾಡಕ್ಟ್ ಗಳ ಎನ್ವಿರಾನ್ಮೆಂಟ್ ಗಳ ಸಂಪರ್ಕಿತ ಜಗತ್ತನ್ನು ಸ್ಥಾಪಿಸಬಹುದು ಐಓಟಿ ಯಂತ್ರೋಪಕರಣಗಳು ಐಓಟಿ ಡೆವಿಸ್ಸ್ ಮತ್ತು ಡೇಟಾ ಕಲೆಕ್ಷನ್ ಅನಲಿಟಿಕ್ಸ್ ಇವುಗಳೆಲ್ಲವೂ ಐಐಓಟಿ ಯ ದೃಷ್ಟಿಕೋನಗಳು ಡೇಟಾ ವನ್ನು ಸೆಂಟ್ರಲೈಜ್ಡ್ ಕ್ಲೌಡ್ ಗೆ ಕಳುಹಿಸುವ ಬದಲು ಡಿಸೆಂಟ್ರಲೈಜ್ಡ್ ಅಥವಾ ಸೆಂಟ್ರಲೈಜ್ಡ್ ಕ್ಲೌಡ್ ನ ಜೊತೆಗೆ ಡಿಸ್ಟ್ರಿಬ್ಯುಟೆಡ್ ಸಿಸ್ಟಮ್ ಗೆ ಕಳುಹಿಸಿದಲ್ಲಿ ಸೆನ್ಸಿಟಿವ್ ಮತ್ತು ರಿಯಲ್ ಟೈಮ್ ಡೇಟಾ ವನ್ನು ಹ್ಯಾಂಡಲ್ ಮಾಡಿ ತಕ್ಷಣ ಆಕ್ಷನ್ ಗಳನ್ನು ತೆಗೆದುಕೊಂಡು ವೇಗವಾಗಿ ಪ್ರೋಸೆಸ್ ಮಾಡಿ ಹೆಚ್ಚಿನ ಲೇಟೆನ್ಸಿ ಇಲ್ಲದೆ ರೆಸ್ಪಾನ್ಸ್ ಅನ್ನು ಕೊಡುತ್ತದೆ ಪ್ರೊಸೆಸಿಂಗ್ ನಲ್ಲಿ ತ್ವರಿತಗತಿಯನ್ನು ಕಾಣಲು ಮತ್ತೊಂದು ಪರಿಹಾರ ಅದುವೇ ಫಾಗ್ ಫಾಗ್ ಒಂದು ಉದಯೋನ್ಮುಖ ತಂತ್ರಜ್ಞಾನ ಇದು ಡೇಟಾ ಎಲ್ಲಿ ಉತ್ಪಾದನೆ ಆಗುತ್ತದೋ ಅಲ್ಲಿಯೇ ಕೆಲವು ಪ್ರೋಸೆಸ್ ಗಳನ್ನು ಮಾಡಿ ನಂತರ ಉಳಿದ ಪ್ರೋಸೆಸ್ ಗಳನ್ನು ಕ್ಲೌಡ್ ನಲ್ಲಿ ಮಾಡುತ್ತದೆ ಫಾಗ್ ಕಂಪ್ಯೂಟಿಂಗ್ ನಲ್ಲಿ ಎಡ್ಜ್ ಮತ್ತು ಕ್ಲೌಡ್ ಲೇಯರ್ ನ ಮಧ್ಯೆ ಮತ್ತೊಂದು ಲೇಯರ್ ಇದೆ ಆದರೆ ಫಾಗ್ ಎಲ್ಲಾ ಪ್ರೊಸೆಸಿಂಗ್ ಅನ್ನು ಮಾಡಲಾರದು ಹಾಗು ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲಾರದು ಕ್ಲೌಡ್ ಗೆ ಕಚ್ಚಾ ಡೇಟಾ ವನ್ನು ಕಳುಹಿಸುವ ಮೊದಲು ಕೆಲವು ಅರ್ಥಪೂರ್ಣವಾದ ಪ್ರೊಸೆಸಿಂಗ್ ಅನ್ನು ಕಚ್ಚಾ ಡೇಟಾ ಮೇಲೆ ತುಂಬಾ ವೇಗವಾಗಿ ಫಾಗ್ ಮಾಡುತ್ತದೆ ಎಡ್ಜ್ ನಲ್ಲಿ ಇಂಟಲಿಜೆಂಟ್ ಕಂಪ್ಯೂಟಿಂಗ್ ಡಿವೈಸ್ ಅಂದರೆ ಫಾಗ್ ನೋಡ್ ಅನ್ನು ಡಿಪ್ಲೋಯ್ ಮಾಡಿರುತ್ತಾರೆ ಇದು ವಿವಿಧ ಸರ್ವಿಸ್ ಗಳಾದ ಡೇಟಾ ಫಿಲ್ಟರಿಂಗ್ ಅಗ್ರಿಗೇಷನ್ ಟ್ರಾನ್ಸ್ಲೇಷನ್ ಮುಂತಾದವುಗಳನ್ನು ಮಾಡುತ್ತದೆ ಇಲ್ಲಿಗೆ ನಾವು ಐಐಓಟಿ ಗೆ ಕ್ಲೌಡ್ ಕಂಪ್ಯೂಟಿಂಗ್ ಎಂಬ ವಿಷಯದ ಮೇಲಿನ ಉಪನ್ಯಾಸದ ಅಂತಿಮ ಹಂತಕ್ಕೆ ಬಂದಿದ್ದೇವೆ ನಾವು ಹಿಂದಿನ ಮತ್ತು ಇಂದಿನ ಉಪನ್ಯಾಸದಲ್ಲಿ ಕ್ಲೌಡ್ ನ ವಿವಿಧ ವೈಶಿಷ್ಟ್ಯಗಳು ಕ್ಲೌಡ್ ನ ಅವಶ್ಯಕತೆ ಕ್ಲೌಡ್ ನ ಪರಿಹಾರಗಳು ಏಕೆ ಬೇಕು ಕ್ಲೌಡ್ ಬೇಸ್ಡ್ ಅನಾಲಿಟಿಕ್ ಪರಿಹಾರ ಏಕೆ ಬೇಕು ಅವುಗಳು ಹೇಗೆ ಉಪಯೋಗಕಾರಿ ರಿಯಲ್ ಲೈಫ್ ಇಂಡಸ್ಟ್ರಿ ೪ ೦ ಐಐಓಟಿ ಯ ಅವಶ್ಯಕತೆಗಳನ್ನು ಪೂರೈಕೆ ಮಾಡಲು ಕ್ಲೌಡ್ ಬೇಸ್ಡ್ ಪರಿಹಾರ ಹೇಗೆ ಸಹಕರಿಸುತ್ತದೆ ಎಂಬ ವಿಷಯಗಳ ಬಗ್ಗೆ ಅರಿತೆವು ಕೆಲವು ನಿರ್ಧಿಷ್ಟ ಇಂಡಸ್ಟ್ರಿ ಸ್ಪೆಸಿಫಿಕ್ ಪರಿಹಾರ ಇಂಡಿಪೆಂಡೆಂಟ್ ಸಾಫ್ಟ್ವೇರ್ ಕಂಪನಿ ಬೇಸ್ಡ್ ಪರಿಹಾರ ಮತ್ತು ಅವಶ್ಯಕತೆಗಳಿಗೆ ಹೇಗೆ ಸಹಾಯ ಮಾಡುತ್ತವೆ ಇವುಗಳ ಬಗ್ಗೆ ನಾವು ನೋಡಿದೆವು ನಿಮಗೆ ಆಸಕ್ತಿ ಇದ್ದಲ್ಲಿ ಇಲ್ಲಿ ಕೆಲವು ಉಲ್ಲೇಖಗಳನ್ನೂ ಕೊಟ್ಟಿದ್ದೇನೆ ಅವುಗಳನ್ನು ನೋಡಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಬರೆದಿರುವ ಕೆಲವು ಪೇಪರ್ ಗಳನ್ನೂ ಓದಿ ಅಸೆಸ್ಮೆಂಟ್ ಆಫ್ ದಿ ಸೂಟಬಿಲಿಟಿ ಆಫ್ ಫಾಗ್ ಕಂಪ್ಯೂಟಿಂಗ್ ಇನ್ ದಿ ಕಾಂಟೆಕ್ಸ್ಟ್ ಆಫ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಐಇಇಇ ಟ್ರಾನ್ಸಾಕ್ಷನ್ಸ್ ಆನ್ ಕ್ಲೌಡ್ ಕಂಪ್ಯೂಟಿಂಗ್ ೨೦೧೮ ರಲ್ಲಿ ಪ್ರಕಟಿಸಿದೆ ಹಾಗು ಇನ್ನು ಕೆಲವು ಪೇಪರ್ ಗಳು ಐಐಓಟಿ ಗಾಗಿ ಕ್ಲೌಡ್ ಮತ್ತು ಫಾಗ್ ಟೆಕ್ನಾಲಜಿ ಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕಾರಿಯಾಗಿವೆ ಇವುಗಳನ್ನು ಮುಂದಿನ ಉಪನ್ಯಾಸದಲ್ಲಿ ಇನ್ನು ಆಳವಾಗಿ ಚರ್ಚಿಸೋಣ ಈ ರೆಫರೆನ್ಸ್ ಗಳು ಐಐಓಟಿ ನ ಅವಶ್ಯಕತೆಗಳನ್ನು ಪೂರೈಕೆ ಮಾಡಲು ಫಾಗ್ ಮತ್ತು ಕ್ಲೌಡ್ ಬೇಸ್ಡ್ ಪರಿಹಾರ ಹೇಗೆ ಸಹಕರಿಸುತ್ತವೆ ಎಂಬುದರ ಬಗ್ಗೆ ತಿಳಿಸಿಕೊಡುತ್ತವೆ ಇದರೊಂದಿಗೆ ನಾವು ಈ ಉಪನ್ಯಾಸದ ಅಂತ್ಯಕ್ಕೆ ಬಂದಿದ್ದೇವೆ